ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ಕಂಪ್ಯೂಟೇಶನಲ್ ವಿದ್ಯುತ್ಕಾಂತೀಯತೆಯಕೆಲವು ಅನ್ವಯಿಕೆಗಳ ಬಗ್ಗೆ ಮತ್ತು ವಿಲೋಮ ಚಿತ್ರಣ ದ ಬಗ್ಗೆ ನೋಡುವ ಮೈಕ್ರೊವೇವ್ ಬಳಸಿ ಇಮೇಜಿಂಗ್ ಮಾಡುವುದು ಹೇಗೆ ಎಂದು ಅನ್ವೇಷಿಸಲು ಪ್ರಯತ್ನಿಸುತ್ತೇವೆ ಮತ್ತು ಅನುಕೂಲಗಳು ಮತ್ತು ಅನಾನುಕೂಲಗಳು ಮತ್ತು ಕೆಲವು ಸವಾಲುಗಳು ಯಾವುವು ಎಂಬುದನ್ನು ನೋಡುತ್ತೇವೆ ಮೊದಲನೆಯದಾಗಿ ವಿಲೋಮ ಚಿತ್ರಣ ಯಾವುದು ಆದ್ದರಿಂದ ಈ ಕೋರ್ಸ್ ನಲ್ಲಿ ಸಂಪೂರ್ಣವಾಗಿ ಫಾರ್ವರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿಯವರೆಗೆ ನೋಡಿದ್ದೇವೆ ಫಾರ್ವರ್ಡ್ ಸಮಸ್ಯೆಗಳಲ್ಲಿ ಪರ್ಮಿಟಿವಿಟಿ ಮತ್ತು ಪ್ರವೇಷಿಸುವ ವಿದ್ಯುತ್ ಕ್ಷೇತ್ರ ನೀಡಿದಾಗ ಚದುರಿದ ಕ್ಷೇತ್ರವನ್ನು ಅವಿಭಾಜ್ಯ ಸಮೀಕರಣ ವಿಧಾನದಲ್ಲಿ ಸೀಮಿತ ಅಂಶ ವಿಧಾನ ಮತ್ತು ಸೀಮಿತ ವ್ಯತ್ಯಾಸ ಸಮಯ ಡೊಮೇನ್ ವಿಧಾನದಲ್ಲಿ ಕಂಡುಹಿಡಿದರೆ ಪೂರ್ಣ ಶ್ರೇಣಿಯನ್ನು ಹೊಂದಿರುವ ಸಮೀಕರಣಗಳ ಮ್ಯಾಟ್ರಿಕ್ಸ್ ವ್ಯವಸ್ಥೆಯನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಒಂದು ವಿಶಿಷ್ಟ ಪರಿಹಾರವನ್ನು ಹೊಂದಿದೆ ಎಂಜಿನಿಯರಿಂಗ್ ದೃಷ್ಟಿಕೋನದಿಂದ ವಿಲೋಮ ಸಮಸ್ಯೆಯಲ್ಲಿ ಚದುರಿದ ಕ್ಷೇತ್ರವನ್ನು ನೀಡಿದರೆ ಸ್ಪೇಸ್ ನ ಕ್ರಿಯೆಯಾಗಿ ಪರ್ಮಿಟಿವಿಟಿ ಏನು ಎಂದು ಕಂಡಿಹಿಡಿಯಬೇಕಾಗಿದೆ ಆದ್ದರಿಂದ ಇದನ್ನು ಆಂಟೆನಾ ರಚನೆಯಂತೆಎಲ್ಲೆಡೆ ಕ್ಷೇತ್ರಗಳನ್ನು ಕಳುಹಿಸಿ ಈ ಸಲಕರಣೆಯನ್ನು ಹೊಡೆದಾಗ ಕೆಲವು ಕ್ಷೇತ್ರಗಳು ಮತ್ತೆ ಚದುರಿಹೋಗುತ್ತವೆ ಮತ್ತು ಈ ಆಂಟೆನಾದಲ್ಲಿ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಎರಡೂ ಇರುವುದರಿಂದ ಚದುರಿದ ಕ್ಷೇತ್ರವನ್ನು ಸಂಗ್ರಹಿಸಿ ನಂತರ ಗಣಿತದ ಸಮಸ್ಯೆಯನ್ನು ಪರಿಹರಿಸಿದರೆ ಪರ್ಮಿಟಿವಿಟಿಯನ್ನು ಪಡೆಯಬಹುದು ಆದ್ದರಿಂದ εr ಸ್ಪೇಸ್ ನ ಕ್ರಿಯೆಯಾಗಿ ಬಹಳ ಮುಖ್ಯವಾಗಿದೆ ಈ ಡೊಮೇನ್ನಲ್ಲಿ ಪಡೆಯಲು ಸಾಧ್ಯವಾದರೆ ಅಂದರೆ εr ಸಾಪೇಕ್ಷ ಪರ್ಮಿಟಿವಿಟಿಯ ಚಿತ್ರವನ್ನು ಪಡೆದುಕೊಂಡಿದ್ದೇವೆ ಈ ಲ್ಯಾಂಡ್ಮೈನ್ಗಳನ್ನು ವಿಭಿನ್ನ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಅದು ಲೋಹವಾಗಿರಬಹುದು ಅದು ಪ್ಲಾಸ್ಟಿಕ್ ಸ್ಫೋಟಕplastic explosiveವಾಗಬಹುದು ಮತ್ತು ಮಣ್ಣಿನ ಪರ್ಮಿಟಿವಿಟಿಗಿಂತ ಭಿನ್ನವಾಗಿರುತ್ತದೆ ಆದ್ದರಿಂದ ಇದು ವಿಭಿನ್ನವಾಗಿ ತೋರಿಸಬೇಕು ಇಲ್ಲಿ ಅಸಾಮಾನ್ಯ ಏನಾದರೂ ಇದೆ ಎಂದು ತೋರುತ್ತಿದೆ ಅದನ್ನು ಹೊರತೆಗೆಯಿರಿ ಅದು ಒಂದು ಅಪ್ಲಿಕೇಶನ್ ಇದನ್ನು ರಚನಾತ್ಮಕ ಆರೋಗ್ಯ ಎಂದು ಕರೆಯಲಾಗುತ್ತದೆ ಆದರೆ εr ಅನ್ನು ಸ್ಪೇಸ್ ನ ಕ್ರಿಯೆಯಾಗಿ ಪಡೆಯಬಹುದಾದರೆ ಅದಕ್ಕೆ ಒಂದು ಬಿರುಕು ಇದೆ ಎಂದು ಹೇಳ ಬಹುದು ಆದ್ದರಿಂದ ಆ ಮಾಹಿತಿಯು ಚದುರಿದ ಕ್ಷೇತ್ರದಲ್ಲಿ ಹೇಗಾದರೂ ಇದೆ ಮತ್ತು ಅದನ್ನು ಮರಳಿ ಪಡೆಯಲು ಬಯಸುತ್ತೇನೆ ವಿಲೋಮ ಸಮಸ್ಯೆ ಯ ಬಗ್ಗೆ ನೋಡುವ ಇಮೇಜಿಂಗ್ ಏಕೆಂದರೆ ನಾವು ಪರ್ಮಿಟಿವಿಟಿಯ ಚಿತ್ರವನ್ನು ಪಡೆಯಲು ಬಯಸುತ್ತೇವೆ ಪರ್ಮಿಟಿವಿಟಿ ಎಂಬುದು ಸಂಕೀರ್ಣವಾಗಿರಬಹುದು ಆಗ ನಿಜವಾದ ಭಾಗವನ್ನು ಮತ್ತು ಕಾಲ್ಪನಿಕ ಭಾಗವನ್ನು ಪಡೆಯಬಹುದು ಅದನ್ನೇ ವಿಲೋಮ ಚಿತ್ರಣ ಎನ್ನುವರು ಆದ್ದರಿಂದ ಸ್ತನ ಕ್ಯಾನ್ಸರ್ ಬಗ್ಗೆ ಹೆಚ್ಚು ಮಾತನಾಡುವ ಇದು ನಾವೆಲ್ಲರೂ ತಿಳಿದುಕೊಳ್ಳಬೇಕಾದ ಕೆಲವು ಸಂಗತಿಗಳು ಇತ್ತೀಚೆಗೆ ಭಾರತದಲ್ಲಿ AIIMS ನಡೆಸಿದ ಅಧ್ಯಯನದ ಪ್ರಕಾರ ಸ್ತನ ಕ್ಯಾನ್ಸರ್ ಭಾರತೀಯ ಮಹಿಳೆಯರಲ್ಲಿ ಅತಿ ಹೆಚ್ಚು ಪ್ರಮಾಣ ಮತ್ತು ಮರಣಪ್ರಮಾಣವನ್ನು ಹೊಂದಿದೆ ಮೊದಲು ಇದು ಗರ್ಭಕಂಠದ ಕ್ಯಾನ್ಸರ್ ಆಗಿತ್ತುಇದು ಗರ್ಭಕಂಠದ ಕ್ಯಾನ್ಸರ್ ಆಗಿತ್ತು ಈಗ ಇದು ಸ್ತನ ಕ್ಯಾನ್ಸರ್ ಆಗಿದೆ ಮತ್ತು ಇದು ವಿಸ್ತೃತ ಕುಟುಂಬಗಳು ಸ್ನೇಹಿತರ ವಲಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಕಾಣಿಸಿಕೊಂಡಿದೆ ಬಹಳ ಆತಂಕಕಾರಿ ಸಂಗತಿಯೆಂದರೆ ಅಂದರೆ 100 ಜನರಿಗೆ ಈ ಕಾಯಿಲೆ ಬಂದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಮರಣ ಸಂಖ್ಯೆ 66 ನಗರ ಪ್ರದೇಶಗಳಲ್ಲಿ ಇದು 8 ಆಗಿದೆ ಇದು ಗ್ರಾಮೀಣ ಭಾರತ ಮತ್ತು ನಗರ ಭಾರತ ನಡುವಿನ ದೊಡ್ಡ ವ್ಯತ್ಯಾಸವಾಗಿದೆ ಮತ್ತು ನಗರ ಭಾರತ ಇದಕ್ಕೆ ರೋಗನಿರ್ಣಯದ ಸಾಧನಗಳ ಕೊರತೆಯು ಒಂದು ಮುಖ್ಯ ಕಾರಣ ಎಂದು ಆ ಅಧ್ಯಯನವು ಗುರುತಿಸಿದೆ ಸಾಕಷ್ಟು ಸ್ಕ್ರೀನಿಂಗ್ ನಡೆಯುತ್ತಿಲ್ಲ ಮತ್ತು ಅದನ್ನು ಪತ್ತೆ ಮಾಡುವ ಹೊತ್ತಿಗೆ ಅದು ತುಂಬಾ ತಡವಾಗಿರುತ್ತದೆ ಮತ್ತು ಗ್ರಾಮೀಣ ಮತ್ತು ನಗರ ಭಾರತದ ನಡುವೆ ಇಷ್ಟು ದೊಡ್ಡ ವ್ಯತ್ಯಾಸ ಏಕೆ ಇದೆ ಎಂಬುದು ಗ್ರಾಮೀಣ ಮತ್ತು ನಗರ ಭಾರತದ ನಡುವಿನ ದೊಡ್ಡ ವ್ಯತ್ಯಾಸವೆಂದರೆ ಸರಳವಾಗಿ ಪಡೆಯಲು ಮತ್ತು ಕೆಲವು ರೀತಿಯ ರೋಗನಿರ್ಣಯ ಸಾಧನಗಳ ಕೈಗೆಟುಕುವಿಕೆ affordability ಆದ್ದರಿಂದ ಇದು ಒಂದು ರೀತಿಯ ಸತ್ಯ ಮಾಹಿತಿಯಾಗಿದೆ ಆದ್ದರಿಂದ ಪ್ರಸ್ತುತ ಕೆಲಸಗಳನ್ನು MRI ತಂತ್ರಜ್ಞಾನದ ಮೂಲಕ ಮಾಡಲಾಗುತ್ತದೆ ಆದ್ದರಿಂದ ಇದು ಮಾನವ ದೇಹದ ಯಾವುದೇ ಭಾಗದ ನಿಖರವಾದ ಮತ್ತು ಸ್ಪಷ್ಟ ಚಿತ್ರಗಳನ್ನು ಉತ್ಪಾದಿಸುತ್ತದೆ ಕೇವಲ ಸ್ತನ ಸಮಸ್ಯೆ ಮಾತ್ರವಲ್ಲ ಯಾವುದೇ ಸಮಸ್ಯೆಯನ್ನು ಪತ್ತೆ ಹಚ್ಚುತ್ತದೆ ಅದು ಒಂದು ಮಾರ್ಗವಾಗಿದೆ ಮತ್ತು ಇನ್ನೊಂದು ಮಾರ್ಗ ಎಕ್ಸ್ ರೇ ಯಿಂದ ಪತ್ತೆ ಹಚ್ಚಬಹುದು ಸಹಜವಾಗಿ MRI ಇದು ದುಬಾರಿಯಾಗಿದೆ ಪ್ರತಿಯೊಬ್ಬರೂ ಅದನ್ನು ಭರಿಸಲಾರರು ಮತ್ತು ಇದು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅದು ಯಂತ್ರದಲ್ಲಿನ ಸಮಯವಲ್ಲ ಬದಲಾಗಿ ರೋಗಿಗೆ ಎಲ್ಲವನ್ನೂ ಸಿದ್ಧಪಡಿಸುವ ಸಮಯ ಮತ್ತು ನಗರ ಕೇಂದ್ರಗಳಲ್ಲಿ ಅಂತಹ ದುಬಾರಿ ಉಪಕರಣಗಳು ಇರುತ್ತವೆ ಪ್ರತಿ ಹಳ್ಳಿಯಲ್ಲಿ MRI ಯಂತ್ರವನ್ನು ಹೊಂದಿರುವ ಬಗ್ಗೆ ನಮಗೆ ತಿಳಿದಿಲ್ಲMRI ಸಾಧನದ ಕಾರ್ಯಾಚರಣೆಗೆ ನೀಡಲು ವಿದ್ಯುತ್ ನ ನಿರಂತರ ಸರಬರಾಜು ಕೂಡ ಇಲ್ಲ X ray ಅಗ್ಗವಾಗಿದೆ ಇದು ದೇಶದ ಅನೇಕ ಸ್ಥಳಗಳಲ್ಲಿ ಇರುವುದನ್ನು ಊಹಿಸಬಹುದು ಆದರೆ ಸಮಸ್ಯೆಯೆಂದರೆ ಇದು ವಿಕಿರಣ ಹಾನಿಯನ್ನುಂಟುಮಾಡುತ್ತದೆ ಆದ್ದರಿಂದ ವೈದ್ಯರು ಹೆಚ್ಚು ಎಕ್ಸರೆಗಳನ್ನು ಮಾಡಬೇಡಿ ಎಂದು ಹೇಳುತ್ತಾರೆ ಏಕೆಂದರೆ X rays ಹೆಚ್ಚು ಒಡ್ಡಿಕೊಳ್ಳುವುದರಿಂದ ಆನುವಂಶಿಕ ರೂಪಾಂತರವು ಹೆಚ್ಚು ಸಂಭವಿಸಬಹುದು ಮತ್ತು ಕ್ಯಾನ್ಸರ್ ಅನ್ನು ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದರೂ ಆಗಾಗ್ಗೆ X rays ಪಡೆಯುವುದರಿಂದ ಕ್ಯಾನ್ಸರ್ ನಿಂದ ಮರಣ ಹೊಂದಬಹುದು ಆದ್ದರಿಂದ ಮೈಕ್ರೊವೇವ್ ಈ ನಿಟ್ಟಿನಲ್ಲಿ ನಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ನಮಗೆ ಕಿರಣ ಹಾನಿಯಾಗದ ಸುರಕ್ಷಿತವಾಗಿವ ವಿಧಾನಗಳು ನಮಗೆ ಬೇಕಾಗುತ್ತವೆ ಮತ್ತು ಗ್ರಾಮೀಣ ಭಾರತ ಮತ್ತು ನಗರ ಭಾರತದ ನಡುವಿನ ಈ ದೊಡ್ಡ ವಿಭಜನೆಗೆ ಕಡಿವಾಣ ಹಾಕಬೇಕಾದರೆ ಅದು ಅಗ್ಗದ ತ್ವರಿತವಾದ ಆಕ್ರಮಣಕಾರಿಯಲ್ಲದ ವ್ಯವಸ್ಥೆ ಬೇಕು ಇದನ್ನು ಪರಿಶೀಲಿಸಲು ಬಯಸಿದಾಗಲೆಲ್ಲಾ ಬಯಾಪ್ಸಿ ಮಾಡಲು ನಾನು ಬಯಸುವುದಿಲ್ಲ ಆದ್ದರಿಂದ ಆಕ್ರಮಣಶೀಲವಲ್ಲದ ವ್ಯವಸ್ಥೆ ಎಂದರೆ ಅದು ಮೈಕ್ರೊವೇವ್ ಅಥವಾ ರೇಡಿಯೊ ಫ್ರೀಕ್ವೆನ್ಸಿ RF ತಂತ್ರಜ್ಞಾನವು ಕನಿಷ್ಠ ಈ ಎರಡು ಕಾರಣಗಳಿಗಾಗಿ ಸಾಮರ್ಥ್ಯವನ್ನು ಹೊಂದಿದೆ ಮೊದಲ ಕಾರಣವೆಂದರೆ RF ತರಂಗಗಳು ಮಾನವನ ಅಂಗಾಂಶಗಳನ್ನು ಭೇದಿಸಬಹುದು ಮತ್ತು ಶಾಶ್ವತ ಹಾನಿಯನ್ನುಂಟುಮಾಡುವುದಿಲ್ಲ ಆದ್ದರಿಂದ ಸೆಲ್ ಫೋನ್ಗಳನ್ನು ಬಳಸುತ್ತಿರುವುದರಿಂದ ಕನಿಷ್ಠ 2 3 ದಶಕಗಳಾದರೂ ತೊಂದರೆಯಿಲ್ಲದೆ ಬದುಕಬಹುದು ಆದ್ದರಿಂದ ನಿಜವಾಗಿಯೂ ಸೆಲ್ ಫೋನ್ಗಳನ್ನು ತಮ್ಮ ಜೇಬಿನಲ್ಲಿ ಸಾಗಿಸುವುದು ಅಸುರಕ್ಷಿತವಾದುದು ವಿಕಿರಣ ಶಕ್ತಿ ಹೆಚ್ಚು ಇರುವ ಬೇಸ್ ಸ್ಟೇಷನ್ಗಳಿಗೆ ಹತ್ತಿರ ಸಾಕಷ್ಟು ಸಮಯ ಕಳೆದ ಜನರ ಪ್ರಕರಣಗಳು ವರದಿಯಾಗಿವೆ ಮತ್ತು ಅದು ಕೆಲವು ಆರೋಗ್ಯ ಪರಿಣಾಮಗಳನ್ನು ಉಂಟುಮಾಡುತ್ತದೆ ಎಂದು ತಿಳಿದುಬಂದಿದೆ ಆದರೆ ಫೋನ್ನಿಂದ ವಿಕಿರಣ ಮಟ್ಟಗಳ ಬಗ್ಗೆ ಮಾತನಾಡುವಾಗ ಅದು ತುಂಬಾ ಅಪಾಯಕಾರಿ ಸಂಗತಿಯಲ್ಲ ಆದ್ದರಿಂದ ಅವು ಹಾನಿಯನ್ನು ಉಂಟುಮಾಡುವುದಿಲ್ಲ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಅದು ಸುರಕ್ಷಿತವಾಗಿದೆ ಅದರ ಸುರಕ್ಷಿತ ಭಾಗವಾಗಿದೆ ಇನ್ನೊಂದು ಭಾಗವೆಂದರೆ ಘಟಕಗಳು ತುಂಬಾ ಅಗ್ಗವಾಗಿವೆ ಏಕೆಂದರೆ ಈ ದಿನಗಳಲ್ಲಿ ನೀವು ಸಾಮಾನ್ಯ ಮೊಬೈಲ್ ಫೋನ್ ಅನ್ನು 1000 2000 ರೂಪಾಯಿಗಳಿಗೆ ಲಭಿಸುತ್ತದೆ RF ಘಟಕಗಳು ಟ್ರಾನ್ಸ್ಮಿಟರ್ RF ಸರ್ಕ್ಯೂಟ್ರಿ ಪಡೆಯುವುದು ಅಗ್ಗವಾಗಿದೆ ಸ್ಥಳದಲ್ಲಿ ವೈ ಫೈ ಅನ್ನು ಪಡೆಯಬಹುದು ಮತ್ತು ವೈ ಫೈ 2 4 ಗಿಗಾಹೆರ್ಟ್ಜ್ ಆವರ್ತನದಲ್ಲಿ ಕಾರ್ಯನಿರ್ವಹಿಸುತ್ತದೆ 4 ಗಿಗಾಹೆರ್ಟ್ಜ್ ಆದ್ದರಿಂದ ಈ ಶ್ರೇಣಿಯಲ್ಲಿ 1 ರಿಂದ 10 gigahertz ಅಗ್ಗ ವಿರುವ ಶೆಲ್ಫ್ ಘಟಕಗಳಿಂದ ಹೊರಬರಬಹುದು ಅದನ್ನು ವಿನ್ಯಾಸಗೊಳಿಸಬೇಕಾಗಿಲ್ಲ ಅದನ್ನು ಖರೀದಿಸಬಹುದು ಆದ್ದರಿಂದ ಇಮೇಜಿಂಗ್ ಅಪ್ಲಿಕೇಶನ್ಗಳಿಗೆ ಆವರ್ತನ ಶ್ರೇಣಿ ಎ ಆದ್ದರಿಂದ ನಾವು ಅದನ್ನು ಸ್ಥೂಲವಾಗಿ 1 ರಿಂದ 10 ಗಿಗಾಹೆರ್ಟ್ಜ್ ವ್ಯಾಪ್ತಿಯಲ್ಲಿ ಇಡುತ್ತೇವೆ ಆದ್ದರಿಂದ ಟೆರಾಹೆರ್ಟ್ಜ್ ಅನ್ನು ಉತ್ಪಾದಿಸಬಲ್ಲ ಮೂಲವನ್ನು ಮಾಡುವುದು ಸವಾಲಿನ ಸಮಸ್ಯೆಯಾಗಿದೆ ಆದ್ದರಿಂದ ಟೆರಾಹೆರ್ಟ್ಜ್ ಮೂಲಗಳು ಸ್ವತಃ ದುಬಾರಿಯಾಗಿದೆ ಆದ್ದರಿಂದ ಕಡಿಮೆ ವೆಚ್ಚ ಮುಖ್ಯ ಗುರಿಗಳಲ್ಲಿ ಒಂದಾಗಿದೆ ಅತ್ಯಂತ ದುಬಾರಿ ಮೂಲವನ್ನು ಹೊಂದಲು ಬಯಸುವುದಿಲ್ಲ ಆದ್ದರಿಂದ ಉಲ್ಲೇಖ ಸಮಯ 0949 MRI ಮಾಡಬಹುದು ಟೆರಾಹೆರ್ಟ್ಜ್ ನಿಮಗೆ ಉತ್ತಮ ರೆಸಲ್ಯೂಶನ್ ನೀಡುತ್ತದೆ ಎಂಬುದು ನಿಜ ಮತ್ತು ವಾಸ್ತವವಾಗಿ US ವಿಮಾನ ನಿಲ್ದಾಣದ ಭದ್ರತೆಯಲ್ಲಿ ಅವರು ಟೆರಾಹೆರ್ಟ್ಜ್ ಸ್ಕ್ಯಾನರ್ ಪೂರ್ಣ ಬಾಡಿ ಸ್ಕ್ಯಾನರ್ ಅನ್ನು ಹೊಂದಿದ್ದಾರೆ ಇದು ನಿಮಗೆ ವಿವಿಧ ವಸ್ತುಗಳ ಉಪಸ್ಥಿತಿಯನ್ನು ತೋರಿಸುತ್ತದೆ ಆದರೆ ಅವು ತುಂಬಾ ದುಬಾರಿ ಸಾಧನಗಳಾಗಿವೆ ಆದ್ದರಿಂದ ಟೆರಾಹೆರ್ಟ್ಜ್ ಸಹಜವಾಗಿ ಕಡಿಮೆ ನುಗ್ಗುವ ಆಳವನ್ನು ಹೊಂದಿದೆ ಆದ್ದರಿಂದ ಈ 1 ರಿಂದ 10 ಗಿಗಾಹೆರ್ಟ್ಜ್ನಲ್ಲಿನ ಮೈಕ್ರೊವೇವ್ ಆವರ್ತನಗಳು ದೇಹದ ಮತ್ತು ಘಟಕಗಳ ಮೂಲಕ ಚಿತ್ರಗಳನ್ನು ಪಡೆಯಬಹುದು ಮತ್ತು ಘಟಕಗಳು ಅಗ್ಗವಾಗಿವೆ ತುಂಬಾ ಕಡಿಮೆ ಆವರ್ತನದಲ್ಲಿ ಹೋಗಲು ಬಯಸುವುದಿಲ್ಲ ಏಕೆಂದರೆ ಕಡಿಮೆ ಆವರ್ತನದಲ್ಲಿ ವೇವ್ ಲೆಂತ್ ಹೆಚ್ಚಾಗುತ್ತದೆ ತರಂಗಾಂತರ ಹೆಚ್ಚಾಗುತ್ತದೆ ಆದ್ದರಿಂದ ಚಿತ್ರವನ್ನು ಪಡೆಯಬಹುದು ಆದರೆ ಅದು ತುಂಬಾ ಕಡಿಮೆ ರೆಸಲ್ಯೂಶನ್ ಆಗಿರುತ್ತದೆ ಇಮೇಜಿಂಗ್ ರೆಸಲ್ಯೂಶನ್ ನೇರವಾಗಿ ತರಂಗಾಂತರವನ್ನು ಅವಲಂಬಿಸಿರುತ್ತದೆ ಹಾಗಾದರೆ ಭೌತಶಾಸ್ತ್ರದ ಪ್ರಕಾರ ಚಿತ್ರಿಸಬಹುದೇ ಅಥವಾ ಇಲ್ಲವೇ ಎಂದು ಹೇಳುತ್ತದೆ ಆದ್ದರಿಂದ ಪ್ರಿಸ್ಮ್ಗಳನ್ನು ಮತ್ತು ಬೆಳಕನ್ನು ಹೊಂದಿದ್ದೀರಿ ಮತ್ತು ಬೆಳಕು ಬಾಗುತ್ತದೆ ಈಗ ಬೆಳಕು ಏಕೆ ಬಾಗುತ್ತದೆ ಎಂಬುದರಲ್ಲಿ ನಿಖರತೆ ಇದೆ ಏಕೆಂದರೆ ಎಲ್ಲಾ ಬಣ್ಣಗಳು ವಿಭಿನ್ನ ವಕ್ರೀಕಾರಕ ಸೂಚ್ಯಂಕಗಳನ್ನು ಹೊಂದಿದೆ ಈ ಬೆಳಕಿನ ಕಿರಣವು ಮೊದಲ ಸ್ಥಾನದಲ್ಲಿ ಬಾಗುತ್ತದೆ ಏಕೆಂದರೆ ಅದು ವಿಭಿನ್ನ ಮಧ್ಯಮ ವಿಭಿನ್ನ ವಕ್ರೀಕಾರಕ ಸೂಚ್ಯಂಕವನ್ನು ಹೊಂದಿದೆ ಅದು ತರಂಗವನ್ನು ಚದುರಿಸಲು ಕಾರಣವಾಗುತ್ತದೆ ಅಥವಾ ಇದನ್ನು ನಾವು ವಕ್ರೀಭವನ ಎಂದು ಹೇಳುತ್ತೇವೆ ಈಗ ಮೈಕ್ರೊವೇವ್ ವಿಕಿರಣಕ್ಕೂ ಅದೇ ತತ್ವ ವನ್ನು ನಾನು ಅನ್ವಯಿಸಬಹುದು ಆದ್ದರಿಂದ ಇದು ಸ್ತನ ಅಂಗಾಂಶದ ಅಡ್ಡ ವಿಭಾಗದ ಉದಾಹರಣೆಯಾಗಿದೆ ಇದನ್ನು ತಿಳಿ ನೀಲಿ ಬಣ್ಣದಿಂದ ನೀಡಲಾಗುತ್ತದೆ ಮತ್ತು ಇದು ವಿವಿಧ ಘಟಕಗಳನ್ನು ಹೊಂದಿದೆ ಆದ್ದರಿಂದ ಇವುಗಳು ಸಂಶ್ಲೇಷಿತವಾಗಿ ಉತ್ಪತ್ತಿಯಾಗುತ್ತವೆ ಆದರೆ ಅವು ಅಂಗಾಂಶ ಮತ್ತು ಕ್ಯಾನ್ಸರ್ ಅಂಗಾಂಶಗಳನ್ನು ತಿಳಿಸಬಹುದು ತಿಳಿ ನೀಲಿ ಬಣ್ಣವು ಉದಾಹರಣೆಗೆ ರಕ್ತ ಈ ಎಲ್ಲ ವಿಷಯಗಳು ಆದ್ದರಿಂದ ನಾನು ಈ ಮಾಧ್ಯಮದ ಮೂಲಕ ತರಂಗವನ್ನು ಕಳುಹಿಸಿದಾಗ ಪ್ರತಿ ಬಾರಿ ಅದು ವಿಭಿನ್ನ ವಕ್ರೀಕಾರಕ ಸೂಚ್ಯಂಕ ಅಥವಾ ವಿಭಿನ್ನ ಪರ್ಮಿಟಿವಿಟಿ ಎದುರಿಸಿದಾಗ ತರಂಗವು ಕೆಲವು ರೀತಿಯ ಚದುರುವಿಕೆಗೆ ಒಳಗಾಗಬೇಕಾಗುತ್ತದೆ ಈಗ ಚದುರಿದ ಕ್ಷೇತ್ರ ಪ್ರಕ್ರಿಯೆಯನ್ನು ಮತ್ತೆ ಸಂಗ್ರಹಿಸುತ್ತೇವೆ ಮತ್ತು ಆದ್ದರಿಂದ ಹೆಚ್ಚು ನಿಖರವಾಗಿದಿದೆ ಆದ್ದರಿಂದ ಜೀವಸ್ತ್ರಜ್ಞರು ಇದನ್ನು ಮಾಡಿದ್ದಾರೆ ಅವರು ಕ್ಯಾನ್ಸರ್ ಅಂಗಾಂಶವನ್ನುಹೊರತೆಗೆದಿದ್ದಾರೆ ಮತ್ತು ಅವರು ಆರೋಗ್ಯಕರ ಅಂಗಾಂಶವನ್ನು ಹೊರತೆಗೆದು ಮೈಕ್ರೊವೇವ್ ಗುಣಲಕ್ಷಣಗಳನ್ನು ಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಅವರು ಈ ಅಂಗಾಂಶಗಳ ಪರ್ಮಿಟಿವಿಟಿಅಧ್ಯಯನ ಮಾಡಿದ್ದಾರೆ ಆದ್ದರಿಂದ ಕ್ಯಾನ್ಸರ್ ಅಂಗಾಂಶವು ಆರೋಗ್ಯಕರ ಅಂಗಾಂಶಕ್ಕಿಂತ ವಿಭಿನ್ನ ಪರ್ಮಿಟಿವಿಟಿಯನ್ನು ಹೊಂದಿದೆ ಅದು ಮೊದಲ ತೀರ್ಮಾನ ಆಗಿತ್ತು ಇದರ ಪರಿಣಾಮವಾಗಿ ಅದು ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ವಿಭಿನ್ನವಾಗಿ ಹರಡುತ್ತದೆ ಮತ್ತು ಆ ಮಾಹಿತಿಯು ಹೇಗಾದರೂ ಚದುರಿದ ಕ್ಷೇತ್ರಕ್ಕೆ ಎನ್ಕೋಡ್ ಆಗುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ಪ್ರವೇಶಿಸುವ ಅಲೆಗಳನ್ನು ಇಲ್ಲಿಗೆ ಕಳುಹಿಸುವಾಗ ಇಲ್ಲಿ ಈ ಆಕೃತಿಯನ್ನು ಹೊಂದಿದ್ದರೆ ಈ ಆಕೃತಿಯಿಲ್ಲದಿದ್ದರೆ ಇಲ್ಲಿಂದ ತರಂಗ ನೇರವಾಗಿ ಮತ್ತು ಅದರ ಮೂಲಕ ಹೋಗುತ್ತದೆ ಆದರೆ ಈಗ ಈ ಆಕೃತಿಯಿಂದಾಗಿ ಇಲ್ಲಿ ಶಬ್ದ ತರಂಗವು ಮತ್ತೆ ಬಲಕ್ಕೆ ಪ್ರತಿಫಲಿಸುತ್ತದೆ ಆದ್ದರಿಂದ ಈ ಮಾಹಿತಿಯನ್ನು ಪರೋಕ್ಷವಾಗಿ ಎನ್ಕೋಡ್ ಮಾಡಲಾಗುತ್ತಿದೆ ಆರೋಗ್ಯಕರ ಅಂಗಾಂಶಗಳಿಂದ ಪ್ರತಿಬಿಂಬವು ಸಂಭವಿಸುತ್ತದೆ ಆದ್ದರಿಂದ ವಕ್ರೀಕಾರಕ ಸೂಚ್ಯಂಕದ ದಲ್ಲಿ ಬದಲಾವಣೆ ಕಂಡುಬಂದಾಗಲೆಲ್ಲಾ ಪ್ರತಿಫಲನ ಸಂಭವಿಸುತ್ತದೆ ಆದ್ದರಿಂದ ಆರೋಗ್ಯಕರ ಮತ್ತು ಕ್ಯಾನ್ಸರ್ ಅಂಗಾಂಶಗಳ ನಡುವೆ ಹೇಗೆ ವ್ಯತ್ಯಾಸವನ್ನು ತೋರಿಸುತ್ತೇವೆ ಎಂಬುದರ ಕುರಿತು ನಾವು ಮಾತನಾಡುತ್ತೇವೆ ಈ ರೀತಿಯ ಸೆಟ್ಟ್ ಅಪ್ ಸ್ತನ ಕ್ಯಾನ್ಸರ್ ಪತ್ತೆಗಾಗಿ ನಮ್ಮನ್ನು ಕೊಂಡೊಯ್ಯುತ್ತದೆ ಆದ್ದರಿಂದ ಇದು ಸ್ಟೆಪ್ 1 ಆದ್ದರಿಂದ ಇಲ್ಲಿ D ಅನ್ನು ಹೊಂದಿದ್ದೇನೆ ಇದು ತನಿಖೆಯ ಡೊಮೇನ್ ಅನ್ನು ತೋರಿಸುತ್ತದೆ ಇದು ನಿಮ್ಮ ತಲೆಯ ಅಡ್ಡ ವಿಭಾಗ ಸ್ತನದ ಅಡ್ಡ ವಿಭಾಗ ಅಥವಾ ಮರದ ಕಾಂಡವಾಗಿರಬಹುದು ಎಂಬುದು ನಿಮಗೆ ತಿಳಿದಿರಬಹುದು ಆದ್ದರಿಂದ D ಒಳಗೆ ಏನೆಂದು ತಿಳಿದಿಲ್ಲ ಪರ್ಮಿಟಿವಿಟಿ ಏನು ಎಂದು ನಿರ್ಧರಿಸಲು ಬಯಸಿದರೆ ಇದು ಟ್ರಾನ್ಸ್ಮಿಟರ್ಗಳ ಗುಂಪಿನಿಂದ ಮತ್ತು ರಿಸೀವರ್ಗಳ ಗುಂಪಿನಿಂದ ಈ ವಸ್ತುವನ್ನು ಸುತ್ತುವರೆದಿದೆ ಆದ್ದರಿಂದ ಈ ಪ್ರತಿಯೊಂದು ವಿಷಯಗಳು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಆಗಿ ಕಾರ್ಯನಿರ್ವಹಿಸಬಹುದು ಆದ್ದರಿಂದ ಇಲ್ಲಿಂದ ಪ್ರವೇಶಿಸುವ ತರಂಗವನ್ನು ಕಳುಹಿಸಿದರೆ ಇದು ಎಲ್ಲವುಗಳಿಂದ ಚದುರಿಹೋಗುತ್ತದೆ ಮತ್ತು ಸಂಗ್ರಹಿಸಲ್ಪಡುತ್ತದೆ ಆದ್ದರಿಂದ ಒಂದು ಪ್ರವೇಶಿಸುವ ಕ್ಷೇತ್ರವನ್ನು ಪಡೆದುಕೊಂಡಿರುವುದರಿಂದ ಅನೇಕ ಪ್ರತಿಬಿಂಬಿತ ಅಥವಾ ಚದುರಿದ ಕ್ಷೇತ್ರಗಳು ಸಿಗುತ್ತದೆ ನಂತರ ಅದನ್ನು ಆಫ್ ಮಾಡಬೇಕು ಹಾಗಾಗಿ ಪ್ರವೇಶಿಸುವ ತರಂಗವನ್ನು ಆಫ್ ಮಾಡಿ ಆನ್ ಮಾಡಿ ಮತ್ತು ಅದೇ ಪ್ರಯೋಗವನ್ನು ಪುನರಾವರ್ತಿಸುತ್ತೇನೆ ಆದ್ದರಿಂದ ವಸ್ತುವು ಆವರ್ತಕವಾಗಿ ಸಮ್ಮಿತೀಯವಾಗಿರಬೇಕಾಗಿಲ್ಲವಾದ್ದರಿಂದ ಅದನ್ನು ವಿವಿಧ ಕೋನಗಳಿಂದ ನೋಡುವಾಗ ವಿಭಿನ್ನ ಮಾಹಿತಿಯನ್ನು ಪಡೆಯಬಹುದು ಆದ್ದರಿಂದ ಈ ಎಲ್ಲಾ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಮತ್ತು ಈಗ ಭೌತಿಕ ಪ್ರಯೋಗವು ಮುಗಿದಿದೆ ದತ್ತಾಂಶ ಸಂಗ್ರಹಣೆಯು ಮಾಡಬೇಕಾಗಿರುವುದು ಏಕೆಂದರೆ ಅದು ಆಕ್ರಮಣಶೀಲವಲ್ಲದ ಕತ್ತರಿಸುವುದು ಅಥವಾ ಪ್ರಚೋದಿಸುವುದು ಅಥವಾ ಅಂತಹ ಯಾವುದೂ ಇಲ್ಲ ಮತ್ತು ಹಂತ 2 ನಿಜವಾದ ಸವಾಲು ಇರುವ ಸ್ಥಳವಾಗಿದೆ ಆದ್ದರಿಂದ ನಾನು ಸಂಗ್ರಹಿಸಿದ ಈ ಕ್ಷೇತ್ರಗಳನ್ನು ನಾನು ಬಳಸಬೇಕಾಗಿದೆ ಮತ್ತು ಗಣಿತದ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಈ ಗಣಿತದ ವಿಲೋಮ ಸಮಸ್ಯೆಯಲ್ಲಿ ಸ್ಪೇಸ್ ನ ಕಾರ್ಯವಾಗಿ permittivityಪರ್ಮಿಟಿವಿಟಿಪಡೆಯಲು ಬಯಸುತ್ತೇನೆ ಈಗ ಹೇಳಿದಂತೆ ಆರೋಗ್ಯಕರ ಅಂಗಾಂಶಗಳು ಅಲೆಗಳನ್ನು ಹರಡುತ್ತವೆ ಕ್ಯಾನ್ಸರ್ ಅಂಗಾಂಶಗಳು ಸಹ ಅಲೆಗಳನ್ನು ಚದುರಿಸುತ್ತದೆ ಆದ್ದರಿಂದ ಈ ಎಲ್ಲವನ್ನೂ ಮಾಡಿದ ನಂತರ ವಾಸ್ತವವಾಗಿ 3 ನೇ ಹಂತದ ರೋಗನಿರ್ಣಯದ ಭಾಗಕ್ಕೆ ಬರುತ್ತೇವೆ ಆದ್ದರಿಂದ ಜೀವಶಾಸ್ತ್ರ ಮತ್ತು ಔಷಧದಲ್ಲಿ ಜೀವಶಾಸ್ತ್ರ ಮತ್ತು ಔಷಧಿ ಜನರು ಈಗಾಗಲೇ ಕಠಿಣ ಪರಿಶ್ರಮ ಮಾಡಿದ್ದಾರೆ ಆರೋಗ್ಯಕರ ಅಂಗಾಂಶಗಳ ಅನಾರೋಗ್ಯಕರ ಅಂಗಾಂಶ ರಕ್ತದ ಕೊಬ್ಬಿನ ಕ್ಯಾನ್ಸರ್ಗೆ ಅವರು permittivityಪರ್ಮಿಟಿವಿಟಿಯನ್ನು ಲೆಕ್ಕಹಾಕಿದ್ದಾರೆ ಆದ್ದರಿಂದ ಒಮ್ಮೆ ಈ ಅನ್ನು ಸ್ಪೇಸ್ ನ ಕಾರ್ಯವಾಗಿ ಪಡೆದುಕೊಂಡ ನಂತರ ಪ್ರತಿ ಪಿಕ್ಸೆಲ್ ಅನ್ನು ನೋಡುತ್ತಿದ್ದೇನೆ ಎಪ್ಸಿಲಾನ್ ಮೌಲ್ಯ ಯಾವುದು ಹತ್ತಿರದ ಬೆಲೆ ಯಾವುದು ಇದು ಕೊಬ್ಬು ಕ್ಯಾನ್ಸರ್ ಆಗಿದೆಯೋ ಕ್ಯಾನ್ಸರ್ ಇದೆಯೋ ಇಲ್ಲವೋ ಎಂಬ ರೋಗನಿರ್ಣಯವನ್ನು ಹೇಗೆ ಮಾಡಬಹುದು ಈ ಪ್ರಯೋಗವನ್ನು ನೀವು ಪುನರಾವರ್ತಿಸಬಹುದೇ ವಿದ್ಯಾರ್ಥಿ ನಾನು ಈ ಲೋಬೊ ಟ್ರಾನ್ಸ್ಮಿಟ್ ಮತ್ತು ರಿಸೀವರ್ ಅನ್ನು ಒಂದೇ ಬದಿಯಲ್ಲಿ ಬಳಸಬಹುದೇ ಆದ್ದರಿಂದ ನಾನು ಈ ಟ್ರಾನ್ಸ್ಮಿಟರ್ ಅನ್ನು ಆನ್ ಮಾಡುತ್ತೇನೆ ಎಂದು ನೀವು ಹೇಳುತ್ತಿದ್ದೀರಿ ಇತರ ರಿಸೀವರ್ಗಳು ಯಾವುದೂ ಇಲ್ಲ ಮತ್ತು ನಾನು ಈ ಕ್ಷೇತ್ರವನ್ನು ಸಂಗ್ರಹಿಸುತ್ತೇನೆ ಆದ್ದರಿಂದ ಅಲ್ಲಿ ಸ್ತನ ಕ್ಯಾನ್ಸರ್ ಪತ್ತೆ ಮಾಡುತ್ತಿದ್ದೇವೆ ಎಂದು ಭಾವಿಸೋಣ ಆದ್ದರಿಂದ ರೋಗಿಯು ಮಲಗುತ್ತಾನೆ ಮತ್ತು ಒಂದು ಸಿಲಿಂಡರಾಕಾರದ ಕೋಣೆಯಂತೆ ಇರುತ್ತದೆ ಮತ್ತು ಅದರೊಳಗೆ ರೋಗಿಯನ್ನು ಸ್ವಲ್ಪಮಟ್ಟಿಗೆ ಇಳಿಸಲಾಗುತ್ತದೆ ಆದ್ದರಿಂದ ರೋಗಿಯನ್ನು ಎಲ್ಲಾ ಕಡೆಗಳಲ್ಲಿ ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ಗಳು ಸುತ್ತುವರೆದಿವೆ ಮತ್ತು ಇಲ್ಲಿ ಕ್ಷೇತ್ರವನ್ನು ಸಂಗ್ರಹಿಸಬೇಕು ಈಗ ನೀವು ಈ ಸಮಸ್ಯೆಯನ್ನು ಪರಿಹರಿಸಲು ಬಯಸಿದರೆ ನೀವು ಅಂತರ್ಬೋಧೆಯಿಂದ ಯೋಚಿಸುತ್ತೀರಿಒಂದು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ ಆದ್ದರಿಂದ ಒಂದು ಟ್ರಾನ್ಸ್ಮಿಟರ್ ಕಳುಹಿಸುತ್ತದೆ ಮತ್ತು ನಿಮ್ಮ ಬಳಿಗೆ ಬರುವದನ್ನು ನೀವು ಉತ್ತಮವಾಗಿ ಸಂಗ್ರಹಿಸುತ್ತೀರಿ ಎಲ್ಲವೂ ಮತ್ತೆ ಚದುರಿಹೋಗುವ ಅಗತ್ಯವಿಲ್ಲ ಆದ್ದರಿಂದ ನೀವು ಐಷಾರಾಮಿ ಹೊಂದಿದ್ದರೆ ಟ್ರಾನ್ಸ್ಮಿಟರ್ಗಳನ್ನು ಎಲ್ಲೆಡೆ ಇಡುವುದು ಉತ್ತಮ ಎಲ್ಲೆಡೆ ರಿಸೀವರ್ಗಳು ಅಂದರೆ ಟ್ರಾನ್ಸ್ಮಿಟರ್ಗೆ ಹಿಂತಿರುಗದ ಎಲ್ಲಾ ಮಾಹಿತಿಯನ್ನು ನೀವು ಸಂಗ್ರಹಿಸಬಹುದು ನನ್ನ ಪ್ರಕಾರ ಸಮಸ್ಯೆಯ ಆಯಾಮವನ್ನು ಇನ್ನೂ ಹೊಂದಿಸಲಾಗಿಲ್ಲ ಇದು 2 ಡಿ ಸಮಸ್ಯೆಯಂತೆ ಕಾಣುತ್ತದೆ ಆದರೆ ಇದು 3D ಸಮಸ್ಯೆಯಾಗಿರಬಹುದು ಆದ್ದರಿಂದ ನಾನು ಆಂಟೆನಾ ರಿಸೀವರ್ಗಳು ಮತ್ತು ಟ್ರಾನ್ಸ್ಮಿಟರ್ಗಳ ಅನೇಕ ಪದರಗಳನ್ನು ಹೊಂದಬಹುದು ಆದ್ದರಿಂದ ನಾನು 3D ವಿಲೋಮ ಸಮಸ್ಯೆಯನ್ನು ಪರಿಹರಿಸಬೇಕಾಗಿದೆ ಆದರೆ ನಾನು ಅದನ್ನು ಇಲ್ಲಸ್ಟ್ರೇಟಿಗಾಗಿ ತೋರಿಸಿದ ರೀತಿ ಈಗ ಆದ್ದರಿಂದ ಇದು ಸ್ತನ ಕ್ಯಾನ್ಸರ್ಗೆ ಆಗಿದೆ ಈಗ ಅಲ್ಲಿ ಲ್ಯಾಂಡ್ಮೈನ್ ಪತ್ತೆಗಾಗಿ ನಿಸ್ಸಂಶಯವಾಗಿ ನಾನು ನೆಲದ ಅಡಿಯಲ್ಲಿ ಗ್ರಾಹಕಗಳನ್ನು ಹೊಂದಲು ಸಾಧ್ಯವಿಲ್ಲ ಎಲ್ಲೆಡೆ ರಿಸೀವರ್ಗಳನ್ನು ಹೊಂದಿರದ ಮೂಲಕ ಮಾಹಿತಿಯನ್ನು ಕಳೆದುಕೊಳ್ಳುತ್ತಿದ್ದೀರಿ ಎಂದು ನಿಮಗೆ ತಿಳಿದಿದೆ ಆದ್ದರಿಂದ ನೀವು ಏನು ಮಾಡುತ್ತೀರಿ ಆದ್ದರಿಂದ ನೀವು ಬ್ಯಾಕ್ ಸ್ಕ್ಯಾಟರ್ಡ್ ಕ್ಷೇತ್ರದೊಂದಿಗೆ ಆಯ್ಕೆ ಮಾಡಬೇಕು ಅನೇಕ ಆಂಟೆನಾಗಳು ಹೊಂದಿದ್ದರೆ ಇದು ನೆಲ ಮತ್ತು ಇದು ಸಾಧನವಾಗಿದೆ ಆದ್ದರಿಂದ ನಾನು ಇಲ್ಲಿ ಒಂದು ಟ್ರಾನ್ಸ್ಮಿಟರ್ ಅನ್ನು ಹೊಂದಿದ್ದೇನೆ ಎಂದು ಹೇಳೋಣ ಅದು ಹೆಚ್ಚು ರಿಸೀವರ್ ಹಾಕುವುದನ್ನು ತಡೆಯುತ್ತದೆ ಆದ್ದರಿಂದ ಇದನ್ನು ಟ್ರಾನ್ಸ್ಮಿಟರ್ ಎಂದು ಕರೆಯೋಣ ಹೆಚ್ಚಿನ ರಿಸೀವರ್ಗಳನ್ನು ಇಲ್ಲಿ ಇಡುವುದನ್ನು ತಡೆಯುವ ಯಾವುದು ಆದ್ದರಿಂದ ಈ ಕ್ಷೇತ್ರವು ಈ ಬಿಂದುಗಳಿಗೆ ಹಿಂತಿರುಗುತ್ತದೆ ಹೆಚ್ಚಿನ ಮಾಹಿತಿ ಯಾವಾಗಲೂ ಉತ್ತಮವಾಗಿರುತ್ತದೆ ಆದ್ದರಿಂದ ನಾನು ಲ್ಯಾಂಡ್ಮೈನ್ ಪತ್ತೆ ಮಾಡುತ್ತಿದ್ದರೆ ನಾನು ಇದನ್ನು ಮಾಡುತ್ತೇನೆ ಆದ್ದರಿಂದ ಅರ್ಧದಷ್ಟು ಸ್ಥಳಕ್ಕೆ ಮಾತ್ರ ಪ್ರವೇಶವಿದೆ ಆದ್ದರಿಂದ ಗಾತ್ರ ತೂಕ ಮತ್ತು ಈ ಎಲ್ಲ ವಿಷಯಗಳನ್ನು ನೀಡಬಹುದಾದಷ್ಟು ಟ್ರಾನ್ಸ್ಮಿಟರ್ ಮತ್ತು ರಿಸೀವರ್ಗಳನ್ನು ನಾನು ಹಾಕಬೇಕು ಇಲ್ಲಿ ಇಷ್ಟಪಡುವ ಉದಾಹರಣೆ ಆದ್ದರಿಂದ ನಾವು ಉದಾಹರಣೆ 1 ಸ್ತನ ಕ್ಯಾನ್ಸರ್ ಪತ್ತೆಹಚ್ಚುವಿಕೆಯಿಂದ ಪ್ರಾರಂಭಿಸಿದ್ದೇವೆ ನಾನು ವಸ್ತುವನ್ನು ಉತ್ತಮವಾಗಿ ಸುತ್ತುವರಿಯಬಲ್ಲೆ ನಂತರ ನಾವು ಉದಾಹರಣೆ 2 ಕ್ಕೆ ಬಂದೆವು ಅಲ್ಲಿ ನಾನು ವಸ್ತುವನ್ನು ಸುತ್ತುವರಿಯಲು ಸಾಧ್ಯವಾಗಲಿಲ್ಲ ಆದರೆ ಇನ್ನೂ ಹೆಚ್ಚಿನ ಗ್ರಾಹಕಗಳನ್ನು ಪಡೆಯಬಹುದು ಮಿಲಿಟರಿ ಮತ್ತು ಸಾಮಾನ್ಯ ಸ್ಪೇಸ್ ಆಧಾರಿತ ರಿಮೋಟ್ ಸೆಂನ್ಸಿಗ್ ಉಪಗ್ರಹ ರೇಡಾರ್ ತರಂಗವನ್ನು ಕಳುಹಿಸುತ್ತದೆ ಅದು ಕೇವಲ ಚಾಯಾಚಿತ್ರಗಳನ್ನು ತೆಗೆದುಕೊಳ್ಳುತ್ತದೆ ಆದ್ದರಿಂದ ಇದು ರೇಡಾರ್ ಅನ್ನು ಹೊಂದಿದ್ದು ಅದು ಪಲ್ಸ್ ಕಳುಹಿಸುತ್ತದೆ ತರಂಗವು ನೆಲದ ಮೇಲೆ ಇರುವದನ್ನು ಅವಲಂಬಿಸಿ ಎಲ್ಲಾ ದಿಕ್ಕುಗಳಲ್ಲಿಯೂ ಪ್ರತಿಫಲಿಸುತ್ತದೆ ಆದರೆ ಇದು ಸ್ಪೇಸಲ್ಲಿ ರಾಡಾರ್ ಆಗಿದೆ ಆದ್ದರಿಂದ ಸಂಗ್ರಹಿಸಲು ಸ್ಥಳ ಮತ್ತು ಸಮಯದ ಒಂದೇ ಹಂತದಲ್ಲಿ ರಾಡಾರ್ ಉಪಗ್ರಹಗಳ ಸಮೂಹವನ್ನು ಹೊಂದಿರುವ ಈ ಐಷಾರಾಮಿ ನನಗೆ ಸಂಪೂರ್ಣವಾಗಿ ಇಲ್ಲವೇ ಆದ್ದರಿಂದ ಇಲ್ಲಿ ನನಗೆ ಬ್ಯಾಕ್ ಸ್ಕ್ಯಾಟರ್ಡ್ ಮಾಹಿತಿಗೆ ಮಾತ್ರ ಪ್ರವೇಶವಿದೆ ಆದ್ದರಿಂದ ಇದು ಕೆಲವು ಅರ್ಥದಲ್ಲಿ ಸಮಸ್ಯೆ 3 ಅತ್ಯಂತ ಸವಾಲಿನ ಸಮಸ್ಯೆಯಾಗಿದೆ ಏಕೆಂದರೆ ನನ್ನ ಬಳಿ ಬಹಳ ಕಡಿಮೆ ಮಾಹಿತಿಯಿದೆ ಆದರೆ ಇಡೀ ಭೂಮಿಯನ್ನು ನಕ್ಷೆ ಮಾಡಲು ಪ್ರಯತ್ನಿಸಲು ನಾನು ಬಯಸುತ್ತೇನೆ ಆದ್ದರಿಂದ ಮೂಲಭೂತ ತತ್ವವೆಂದರೆ ನೀವು ನಿಮ್ಮನ್ನು ಹೆಚ್ಚು ಮಿತಿಗೊಳಿಸಿಕೊಳ್ಳುವುದರಿಂದ ನೀವು ಸಮಸ್ಯೆಯನ್ನು ಉಂಟುಮಾಡುತ್ತೀರಿ ಆದ್ದರಿಂದ ಏನನ್ನಾದರೂ ವಿನ್ಯಾಸಗೊಳಿಸುವ ಮೊದಲು ನಿರ್ದಿಷ್ಟ ಸನ್ನಿವೇಶದಲ್ಲಿ ನಾನು ಎಷ್ಟು ಮಾಹಿತಿಯನ್ನು ಪಡೆಯಬಹುದು ಎಂಬುದನ್ನು ಗರಿಷ್ಠಗೊಳಿಸಲು ಪ್ರಯತ್ನಿಸಿ ಆದ್ದರಿಂದ ಒಂದೇ ಸಮತಲದಲ್ಲಿ ಟ್ರಾನ್ಸ್ಮಿಟರ್ ರಿಸೀವರ್ ಗಳ ಶ್ರೇಣಿಯನ್ನು ಹೊಂದಿದೆ ಆದ್ದರಿಂದ ಇದು ರಿಮೋಟ್ ಸೆನ್ಸಿಂಗ್ ಆಗಿದೆ ಮತ್ತು ಈ ರಿಮೋಟ್ ಸೆನ್ಸಿಂಗ್ ಸ್ಪೇಸ್ ಯಿಂದ ಆಗಿರಬಹುದು ಇದು ವಾಯುಗಾಮಿ ರಾಡಾರ್ ಮೂಲಕವೂ ಆಗಿರಬಹುದು ಮತ್ತು ಇದು ಮಿಲಿಟರಿ ಅಪ್ಲಿಕೇಶನ್ನ ಸಂದರ್ಭದಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ ನೀವು ವಿಮಾನದಲ್ಲಿ ರೇಡಾರ್ ಅನ್ನು ಆರೋಹಿಸುತ್ತೀರಿ